ಇಂಜಿನಿಯರಿಂಗ್ ಡ್ರಾಯಿಂಗ್ ಮತ್ತು ಕಂಪ್ಯೂಟರ್ ಗ್ರಾಫಿಕ್ಸ್ ನಾವು ಮಾಡ್ಯೂಲ್ ಸಂಖ್ಯೆ 2 ಉಪನ್ಯಾಸ ಸಂಖ್ಯೆ 17 ರಲ್ಲಿದ್ದೇವೆ ನಾವು ಕೋನಿಕ್ ವಿಭಾಗಗಳ ಬಗ್ಗೆ ಕಲಿಯುತ್ತಿದ್ದೇವೆ ಈ ಮಾಡ್ಯೂಲ್ ನಲ್ಲಿ ಅಂಡಾಕಾರವನ್ನು ಮತ್ತು ಪ್ಯಾರಾಬೋಲಾವನ್ನು ಹೇಗೆ ನಿರ್ಮಿಸುವುದು ಎಂದು ಈಗಾಗಲೇ ತಿಳಿದಿದ್ದೇವೆ ಇಂದಿನ ತರಗತಿಯಲ್ಲಿ ಹೈಪರ್ಬೋಲಾವನ್ನು ಹೇಗೆ ನಿರ್ಮಿಸುವುದು ಎಂಬುವುದರ ಕುರಿತು ನಾವು ಕಲಿಯುತ್ತೇವೆ ಹೈಪರ್ಬೋಲಾವನ್ನು ನಿರ್ಮಿಸಲು ಎರಡು ಜನಪ್ರಿಯ ವಿಧಾನಗಳಿವೆ ಒಂದು ಫೋಕಸ್ ಡೈರೆಕ್ಟ್ರಿಕ್ಸ್ ವಿಧಾನ ಇನ್ನೊಂದು ಆಯತ ವಿಧಾನ ನಾವು ಫೋಕಸ್ ಡೈರೆಕ್ಟ್ರಿಕ್ಸ್ ವಿಧಾನದ ಬಗ್ಗೆ ಕಲಿಯಲಿದ್ದೇವೆ ಫೋಕಸ್ ಡೈರೆಕ್ಟ್ರಿಕ್ಸ್ ವಿಧಾನವನ್ನು ನೆನಪಿಸಿಕೊಳ್ಳುವುದಾದರೆ ಇಲ್ಲಿ ಡೈರೆಕ್ಟ್ರಿಕ್ಸ್ ಇದೆ ಮತ್ತು ಈ ಡೈರೆಟ್ರಿಕ್ಸ್ನಿಂದ ನಿರ್ದಿಷ್ಟ ದೂರದಲ್ಲಿ ಫೋಕಸ್ ಇದೆ ವಿಕೇಂದ್ರೀಯತೆಯು 1 ಕ್ಕಿಂತ ಹೆಚ್ಚಾದಾಗ ಉದಾಹರಣೆಗೆ ಇಲ್ಲಿ ವಿಕೇಂದ್ರೀಯತೆ 2 ಇದ್ದಲ್ಲಿ ಅದು ಹೈಪರ್ಬೋಲಾ ವನ್ನು ನಿರ್ಮಿಸುತ್ತದೆ ಈ ವಿಕೇಂದ್ರೀಯತೆ ಮತ್ತು ಡೈರೆಕ್ಟ್ರಿಕ್ಸ್ ನಿಂದ ಫೋಕಸ್ ನ ಮೂಲ ವ್ಯಾಖ್ಯಾನವೆಂದರೆ ಫೋಕಸ್ ನಿಂದ ನಾವು ಆ ಹೈಪರ್ಬೋಲಾ ವಕ್ರರೇಖೆಯ ಮೇಲಿನ ಯಾವುದೇ ಬಿಂದುವನ್ನು ಅಳೆಯಲು ಹೋದರೆ ಆ ಅಂತರದೊಂದಿಗೆ ಡೈರೆಕ್ಟ್ರಿಕ್ಸ್ ಗೆ ಅದೇ ಬಿಂದುವಿನಿಂದ ಇರುವ ಅಂತರವು ಯಾವಾಗಲೂ ಒಂದೇ ಸಮಾನವಾಗಿರುತ್ತದೆ ಉದಾಹರಣೆಗೆ ವಿಕೇಂದ್ರೀಯತೆ 2 ಆಗಿದ್ದರೆ ಈ ಬಿಂದು P ಅನ್ನು ಆರಿಸಿಕೊಳ್ಳೋಣ ಈಗ ಫೋಕಸ್ನಿಂದ ಆ ಬಿಂದುವಿನವರೆಗೆ ಮತ್ತು ಆ ಬಿಂದುವಿನಿಂದ ಡೈರೆಕ್ಟ್ರಿಕ್ಸ್ ಗೆ ಈ ಬಿಂದು ಅಥವಾ ಯಾವುದೇ ಬಿಂದು ಆಗಿರಲಿ ಅದು ಸಮಾನ ಅನುಪಾತ 2 ಅನ್ನು ಉಂಟುಮಾಡುತ್ತದೆ ಈ ತತ್ವವನ್ನು ಬಳಸಿಕೊಂಡು ನಾವು ಹೈಪರ್ಬೋಲಾ ವನ್ನು ನಿರ್ಮಿಸಲಿದ್ದೇವೆ ಫೋಕಸ್ ಡೈರೆಕ್ಟ್ರಿಕ್ಸ್ ವಿಧಾನವನ್ನು ಬಳಸಿಕೊಂಡು ಈ ಹೈಪರ್ಬೋಲಾ ಗಳ ನಿರ್ಮಾಣದ ನಂತರ ನಾವು ಈ ವಕ್ರರೇಖೆಯನ್ನು ಪಡೆಯುತ್ತೇವೆ ಅದನ್ನು ಹೇಗೆ ನಿರ್ಮಿಸುವುದು ಎಂದು ಹಂತ ಹಂತವಾಗಿ ನೋಡೋಣ ಮೊದಲನೆಯದಾಗಿ ಡೈರೆಕ್ಟ್ರಿಕ್ಸ್ AB ಮತ್ತು ಅಕ್ಷ CC' ಅನ್ನು ಎಳೆಯಿರಿ ಒಮ್ಮೆ ಅದು ಮುಗಿದ ನಂತರ CC ನ ಮೇಲೆ ಫೋಕಸ್ ಬಿಂದು F ಅನ್ನು ಗುರುತಿಸಿ ನಮಗೆ ಈಗಾಗಲೇ ನೀಡಿರುವಂತೆ C ಯಿಂದ F ಗೆ 50 ಮಿ ಮೀ ಇರುವಂತೆ ನಾವು F ಅನ್ನು ಗುರುತಿಸಬೇಕು ಅದರಂತೆ 50 ಮಿ ಮೀ ನಲ್ಲಿ ಅದನ್ನು ಪತ್ತೆ ಮಾಡಿ ಅದು ಮುಗಿದ ನಂತರ CF ಅನ್ನು 5 ಸಮಾನ ಭಾಗಗಳಾಗಿ ವಿಂಗಡಿಸಿ ವಿಕೇಂದ್ರೀಯತೆ 2 ಇರುವ ಹೈಪರ್ಬೋಲಾ ವನ್ನು ನಾವು ಈಗ ನಿರ್ಮಿಸಲಿದ್ದೇವೆ ಆದ್ದರಿಂದ ಮೊದಲು ನಾವು ಈ C ಯಿಂದ F ಗೆ ಇರುವ ಅಂತರವನ್ನು 5 ಸಮಾನ ಭಾಗಗಳಾಗಿ ವಿಂಗಡಿಸುತ್ತೇವೆ ಅಂದರೆ ವಿಕೇಂದ್ರೀಯತೆ 3 2 ಅಂದರೆ 1 5 ಇರುವಂತೆ ನಾವು ನಿರ್ಮಿಸಲಿದ್ದೇವೆ ಇದನ್ನು 5 ಸಮಾನ ಭಾಗಗಳಾಗಿ ವಿಂಗಡಿಸಿದ ನಂತರ ಎರಡು ಭಾಗ ಇರುವ ಸ್ಥಳದಲ್ಲಿ ನಾವು V ಬಿಂದುವನ್ನು ಕಂಡುಹಿಡಿಯಲಿದ್ದೇವೆ C ಯಿಂದ V ಗೆ ಇರುವ ಅಂತರ 2 ಯೂನಿಟ್ ಗಳು ಮತ್ತು V ಯಿಂದ F ಗೆ ಇರುವ ಅಂತರ 3 ಯೂನಿಟ್ ಗಳು ಆ ರೀತಿಯಲ್ಲಿ ನಾವು ಈ ಸಂಪೂರ್ಣ CF ಅನ್ನು ವಿಂಗಡಿಸುತ್ತೇವೆ ಅದು ಮುಗಿದ ನಂತರ ನಾವು V ಬಿಂದುವಿನಿಂದ ಹಾದುಹೋಗುವಂತೆ ಲಂಬ ರೇಖೆ VG ಯನ್ನು VF ಗೆ ಸಮಾನವಾಗಿರುವಂತೆ ಎಳೆಯುತ್ತೇವೆ ಹಾಗಾಗಿ V ಬಿಂದುವಿನಿಂದ ಒಂದು ಲಂಬ ರೇಖೆಯನ್ನು ಎಳೆಯಿರಿ ಈಗ V ಯಿಂದ F ಎಷ್ಟು ದೂರದಲ್ಲಿ ಇದೆಯೋ ಅಷ್ಟೇ ದೂರದಲ್ಲಿ V ಯಿಂದ G ಇರುತ್ತದೆ ನಂತರ G ಮತ್ತು C ಯನ್ನು ಈ ರೀತಿ ಸೇರಿಸಿ ಹಾಗೂ VC ನಲ್ಲಿ ಕೆಲವು ಬಿಂದುಗಳನ್ನು 1 2 3 ಎಂದು ಗುರುತಿಸಿ V ಬಿಂದು ನಮಗೆ ತಿಳಿದಿದೆ CC' ಬಿಂದುವೂ ತಿಳಿದಿದೆ ಈಗ ನಾವು ಹಲವಾರು ಭಾಗಗಳಾಗಿ ವಿಂಗಡಿಸಬೇಕಾಗಿದೆ ಇವು ಅನಿಯಂತ್ರಿತ ಬಿಂದುಗಳು ಮತ್ತು ಆ ಬಿಂದುಗಳಿಂದ ಉದ್ದ ಅಥವಾ ಲಂಬ ರೇಖೆಗಳನ್ನು ಆ ರೀತಿಯಲ್ಲಿ ಎಳೆಯಿರಿ ಈ ರೇಖೆಗಳು ವಿಸ್ತರಿಸಲ್ಪಟ್ಟ ರೇಖೆ CG ಯನ್ನು 1' 2' 3' 4' ಈ ಬಿಂದುಗಳಲ್ಲಿ ಛೇದಿಸಲಿವೆ ಈಗ ಇದನ್ನು ಪತ್ತೆ ಮಾಡಿ ಅದು ಎಲ್ಲಿ ಛೇದಿಸುತ್ತದೆ ಅದು 1 1' 2 2' 3 3' 4 4' ಈಗ ಮೊದಲು 1 1 ಅನ್ನು ಅಳೆಯಿರಿ ಮತ್ತು ಫೋಕಸ್ ಬಿಂದುವಿನಿಂದ 1 1 ಅಂತರವನ್ನು ಬಳಸಿ ಒಂದು ಆರ್ಕ್ ಅನ್ನು ಮಾಡಿ ಅದೇ ರೀತಿ ಫೋಕಸ್ ಬಿಂದುವಿನಿಂದ 2 2 ಗೆ ಒಂದು ಆರ್ಕ್ ಅನ್ನು ಮಾಡಿ ಅಂತೆಯೇ ಫೋಕಸ್ ಬಿಂದುವಿನಿಂದ 3 3 ಗೆ ಒಂದು ಆರ್ಕ್ ಅನ್ನು ಮಾಡಿ ಮತ್ತು ಹೀಗೆ ಮುಂದುವರಿಸಿ ಅದು ಮುಗಿದ ನಂತರ ನಾವು ಈ ಬಿಂದುವಿನ ಮೂಲಕ ಹಾದುಹೋಗುವ V ಅನ್ನು ಸೇರಿಸುವ ಸ್ಥಿತಿಯಲ್ಲಿರುತ್ತೇವೆ ಇದರಿಂದಾಗಿ ಹೈಪರ್ಬೋಲಾವನ್ನು ನಾವು ನಿರ್ಮಿಸಬಹುದು ಹಂತ ಹಂತವಾಗಿ ನಾವು ನಮ್ಮ ಹಾಳೆಯಲ್ಲಿ ಅದನ್ನು ಮಾಡೋಣ ಮೊದಲು ನಾವು AB ರೇಖೆಯನ್ನು ಮತ್ತು ನಂತರ CC' ರೇಖೆಯನ್ನು ಎಳೆಯಬೇಕು ಆದ್ದರಿಂದ AB' ಡೈರೆಕ್ಟ್ರಿಕ್ಸ್ ಅನ್ನು ನಿರ್ಮಿಸೋಣ A ಮತ್ತು B ಅನ್ನು ಗುರುತಿಸಿ ಮತ್ತು ಮಧ್ಯದಲ್ಲಿ ಅಂದರೆ ಈ ಅಡ್ಡವಾಗಿ ಲಂಬವಾಗಿರುವ ರೇಖೆಯಲ್ಲಿ CC ಅನ್ನು ನಿರ್ಮಿಸಬಹುದು ಇದನ್ನು ನಾವು ಈ CC ಎಂದು ಕರೆಯೋಣ ಈ ಬಿಂದು C ಮತ್ತು ಈ ಕಡೆ ಬಿಂದು C ಇದೆ ಆದ್ದರಿಂದ ಎರಡು ಲಂಬ ರೇಖೆಗಳ ನಿರ್ಮಾಣವನ್ನು ನಾವು ಮಾಡಿದ್ದೇವೆ ಈಗ CC' ಅಲ್ಲಿ F ಅನ್ನು CF 50 ಮಿ ಮೀ ಗೆ ಸಮವಾಗಿರುವಂತೆ ಗುರುತಿಸಿ ಆದ್ದರಿಂದ ಹಾಳೆಯಲ್ಲಿ 50 ಮಿ ಮೀ ಅನ್ನು ಇಲ್ಲಿ ಪತ್ತೆ ಮಾಡಿ ಇದನ್ನು ಫೋಕಸ್ ಬಿಂದು ಎಂದು ಗುರುತಿಸಿ ಅದು ಮುಗಿದ ನಂತರ ಅದನ್ನು 5 ಸಮಾನ ಭಾಗಗಳಾಗಿ ವಿಂಗಡಿಸಿ ಇದು ಮೊದಲನೇ ಎರಡನೇ ಮೂರನೇ ನಾಲ್ಕನೇ ಮತ್ತು ಇದು ಐದನೇ ಸಮಾನ ಭಾಗಗಳು ಅದರಲ್ಲಿ ಎರಡನೇ ಬಿಂದುವಿನಲ್ಲಿ V ಅನ್ನು ಪತ್ತೆ ಮಾಡಿ ಏಕೆಂದರೆ 1 5 ಅನುಪಾತ ಅಥವಾ 32 ಅನುಪಾತದಲ್ಲಿ ಇವನ್ನು ನಾವು ನಿರ್ಮಿಸಲಿದ್ದೇವೆ ಈಗ ಫೋಕಸ್ ಬಿಂದುವಿನಿಂದ ವಕ್ರರೇಖೆ V ಯ ಮೇಲಿನ ಬಿಂದುವಿಗೆ 3 ಯೂನಿಟ್ ಗಳು ಮತ್ತು V ಇಂದ ಡೈರೆಕ್ಟ್ರಿಕ್ಸ್ ಗೆ 2 ಯೂನಿಟ್ ಗಳು ಆದ್ದರಿಂದ ನಾವು 32 ಯೂನಿಟ್ ಗಳನ್ನು ನಿರ್ಮಿಸಲಿದ್ದೇವೆ V ಮುಗಿದ ನಂತರ ನಾವು ಅದರ ಮೂಲಕ ಹಾದುಹೋಗುವ ಲಂಬ ರೇಖೆಯನ್ನು ನಿರ್ಮಿಸಬಹುದು ಈಗ ನಾವು ಈ ಲಂಬ ರೇಖೆಯನ್ನು ನಿರ್ಮಿಸುವ ಸ್ಥಿತಿಯಲ್ಲಿರುತ್ತೇವೆ ಈಗ VF ನಿಂದ VG ಗೆ ಸಮಾನವಾಗಿರುವಂತೆ ವರ್ಗಾಯಿಸಿ ಅಂದರೆ ಈ ರೇಖೆಯನ್ನು ವರ್ಗಾಯಿಸಿ ಈಗ V ಮತ್ತು G ಬಿಂದುಗಳನ್ನು ಸೇರಿಸಿ ಮತ್ತು C ಇಂದ G ವರೆಗೆ ಇರುವ ನಿರ್ಮಾಣ ರೇಖೆಯನ್ನೂ ವಿಸ್ತರಿಸಿ ಹೀಗೆ ಎರಡೂ ಬದಿಗಳಲ್ಲಿ ನಾವು ಅದನ್ನು ನಿರ್ಮಿಸಬಹುದು ಅದು ಮುಗಿದ ನಂತರ ನಾವು VC ಅಲ್ಲಿ 1 2 3 ಮುಂತಾದ ಕೆಲವು ಬಿಂದುಗಳನ್ನು ಗುರುತಿಸಬೇಕು ಆದ್ದರಿಂದ ಇಲ್ಲಿ ಕೆಲವು ಬಿಂದುಗಳನ್ನು ಗುರುತಿಸೋಣ 1 2 3 4 5 6 7 8 9 10 11 12 13 ಮತ್ತು 14 ಈ ಬಿಂದುಗಳನ್ನು ನಮ್ಮ ರೋಲರ್ ಸ್ಕೇಲ್ ನ ಮೂಲಕ ನಾವು ಗುರುತಿಸುವ ಸ್ಥಿತಿಯಲ್ಲಿರುತ್ತೇವೆ ಇಲ್ಲಿ ಇನ್ನೂ ಕೆಲವು ರೇಖೆಗಳನ್ನು ಎಳೆಯಿರಿ ಇದು ಯಾವಾಗಲೂ ಅಡ್ಡವಾಗಿದೆ ಎಂದು ಖಚಿತಪಡಿಸಿಕೊಳ್ಳಿ ಹೀಗೆ ನಾವು ಇನ್ನೂ ಅನೇಕ ರೇಖೆಗಳನ್ನು ಎಳೆಯುವ ಸ್ಥಿತಿಯಲ್ಲಿರುತ್ತೇವೆ ಅದು ಮುಗಿದ ನಂತರ ನಾವು ಈ ಉದ್ದಗಳನ್ನು ಅಂದರೆ ಈ ಲಂಬವಾಗಿರುವ ಉದ್ದಗಳನ್ನು ಅವು ಛೇದಿಸುವ ಸ್ಥಳದಲ್ಲಿ ವರ್ಗಾವಣೆ ಮಾಡಬೇಕಾಗಿದೆ ಈಗ ಇದನ್ನು ಆರಿಸಿ ಮತ್ತು ಈ ಛೇದಕ ಬಿಂದುಗಳನ್ನು 1' 2' 3' 4' 5' ಮತ್ತು 6' ಎಂದು ಗುರುತಿಸೋಣ ಅಂತೆಯೇ 7 ನೇಯದು 7 ಅನ್ನು ನಿರ್ಮಿಸುತ್ತದೆ ಈಗ ಈ ಉದ್ದಗಳನ್ನು ಫೋಕಸ್ ಬಿಂದುವಿನಿಂದ ವರ್ಗಾಯಿಸಿ ಮತ್ತು ಅದನ್ನು ಛೇದಿಸಿ ನಂತರ ಆ ಛೇದಿಸುವ ಬಿಂದುವನ್ನು 1 ಎಂದು ಪತ್ತೆ ಮಾಡಿ ಒಮ್ಮೆ ಇದನ್ನು ಮಾಡಿದ ನಂತರ ಈ ಬಿಂದುವನ್ನು ಎರಡನೇ ಬಿಂದುವಿಗೆ ವರ್ಗಾಯಿಸಿ ಎರಡನೇ ಬಿಂದು ಇಲ್ಲಿ ಬರುತ್ತದೆ ನಂತರ ಮೂರನೇ ಬಿಂದುವಿಗೆ ಅದನ್ನು ವರ್ಗಾಯಿಸಿ ಅಂತೆಯೇ ಈ 6ನೇ ಬಿಂದುವಿನಿಂದ ಅದನ್ನು ಛೇದಿಸಿ ಈ ರೀತಿಯಲ್ಲಿ ನಾವು ಈ ಎಲ್ಲಾ ಬಿಂದುಗಳನ್ನು ನಿರ್ಮಿಸುತ್ತೇವೆ ಈಗ ಈ ಬಿಂದುಗಳನ್ನು ಸೇರಿಸಿ ಈ ಹೈಪರ್ಬೋಲಾ ವು ತನ್ನ ವಕ್ರತೆಯನ್ನು ಮತ್ತು ಇಲ್ಲಿಂದ ಇಳಿಜಾರನ್ನು ವೇಗವಾಗಿ ಬದಲಾಯಿಸುತ್ತಿದೆ ಇನ್ನೂ ಹೆಚ್ಚಿನ ಬಿಂದುಗಳನ್ನು ಹೊಂದಿದ್ದರೆ ನಾವು ಅಲ್ಲಿ ಬಹಳ ಮೃದುವಾದ ವಕ್ರರೇಖೆಯನ್ನು ಹೊಂದಲಿದ್ದೇವೆ ಆದ್ದರಿಂದ ಒಂದು ನಯವಾದ ವಕ್ರರೇಖೆಯ ಮೂಲಕ ನಾವು ಈ ಬಿಂದುಗಳನ್ನು ಸೇರಿಸೋಣ ವಕ್ರರೇಖೆಯ ಈ ಭಾಗವನ್ನು ನಾವು ನಿರ್ಮಿಸುವ ವಿಧಾನ ಇದಾಗಿದೆ ನಾವು ಇದನ್ನು ಹೈಪರ್ಬೋಲಾ ಎಂದು ಕರೆಯೋಣ ಈ ರೇಖೆಗಳನ್ನು ಅದೇ ಉದ್ದದ ಅಳತೆಯಂತೆ ಕೆಳಗೆ ವಿಸ್ತರಿಸಿದಲ್ಲಿ ಇದನ್ನು ನಿರ್ಮಿಸುವ ಸ್ಥಿತಿಯಲ್ಲಿರುತ್ತವೆ ಉದಾಹರಣೆಗೆ ನಾವು ಇದನ್ನು ಆರಿಸೋಣ ಮತ್ತು ಅದೇ ರೀತಿ ಈ ರೇಖೆಯನ್ನು ಆರಿಸೋಣ ಈ ಉದ್ದಗಳನ್ನು ಲಂಬ ಅಕ್ಷಕ್ಕೆ ವರ್ಗಾಯಿಸಿ ಸಿಮೆಟ್ರಿ ಯ ಕಾರಣದಿಂದಾಗಿ ಈ ಉದ್ದಗಳನ್ನು ಲಂಬ ಅಕ್ಷದಲ್ಲಿ ವರ್ಗಾಯಿಸುವ ಸ್ಥಿತಿಯಲ್ಲಿರುತ್ತೇವೆ ಇಲ್ಲದಿದ್ದರೆ ಫೋಕಸ್ ಬಿಂದುವಿನಿಂದ ಪುನಃ ನಾವು ಅಂತಹ ರೀತಿಯ ಉದ್ದಗಳನ್ನು ಮಾಡಿ ಅದನ್ನು ವರ್ಗಾಯಿಸಬೇಕಾಗುತ್ತದ ಅದೇ ರೀತಿ ಈ ರೇಖೆಗಳನ್ನು 1 ರಿಂದ ವಿಸ್ತರಿಸಿ ರೋಲರ್ ಸ್ಕೇಲಾರ್ ಅನ್ನು ಬಳಸಿ ಅಂತಹ ಉದ್ದಗಳನ್ನು ನಿರ್ಮಿಸಿ ಅದು ಮುಗಿದ ನಂತರ ನಾವು ಆ ರೀತಿಯಲ್ಲಿ ಅದನ್ನು ಸೇರಿಸುವ ಸ್ಥಿತಿಯಲ್ಲಿರುತ್ತೇವೆ ನಾವು ಹೈಪರ್ಬೋಲಾವನ್ನು ನಿರ್ಮಿಸುವ ವಿಧಾನ ಇದಾಗಿದೆ ಇಲ್ಲಿಯವರೆಗೆ ನಾವು ಅಂಡಾಕಾರ ಪ್ಯಾರಾಬೋಲಾ ಮತ್ತು ಹೈಪರ್ಬೋಲಾ ದಂತಹ ಕುತೂಹಲಕಾರಿ ವಕ್ರಾಕೃತಿಗಳನ್ನು ನೋಡಿದ್ದೇವೆ ಇವುಗಳು ಕೋನ್ನಿಂದ ಉತ್ಪತ್ತಿಯಾಗುವ ವಕ್ರಾಕೃತಿಗಳು ಮತ್ತು ನಾವು ಸಾಮಾನ್ಯವಾಗಿ ಅವುಗಳನ್ನು ಕೋನಿಕ್ ವಿಭಾಗಗಳು ಎಂದು ಕರೆಯುತ್ತೇವೆ ಈಗ ನಾವು ಮೆಕ್ಯಾನಿಕಲ್ ಇಂಜಿನಿಯರಿಂಗ್ನಲ್ಲಿ ಬಳಸುವ ವಿಶೇಷ ವಕ್ರಾಕೃತಿಗಳನ್ನು ನೋಡಲಿದ್ದೇವೆ ಇವು ಸೈಕ್ಲಾಯ್ಡ್ ಗಳು ಸ್ಪೈರಲ್ ಗಳು ಇನ್ವೊಲ್ಯೂಟ್ ಮತ್ತು ಹೆಲಿಕ್ಸ್ ಮೊದಲನೆಯದು ಸೈಕ್ಲಾಯ್ಡ್ ಆಗಿದೆ ಉದಾಹರಣೆಗೆ ನಾವು ಒಂದು ವೃತ್ತವನ್ನು ಆರಿಸೋಣ ಮೊದಲ ಬಿಂದುವನ್ನು P ಎಂದು ಗುರುತಿಸಿ ಮತ್ತು ಅದು ಕೆಳಭಾಗವನ್ನು ಸ್ಪರ್ಶಿಸಲಿದೆ ಈ ವೃತ್ತವು ಸಂಪೂರ್ಣವಾಗಿ ಸಮತಟ್ಟಾದ ಅಡ್ಡವಾಗಿರುವ ಬೇಸ್ ನಲ್ಲಿ ಉರುಳುತ್ತಿದ್ದರೆ ಮತ್ತು ಈ P ಬಿಂದು ಎಂದಿಗೂ ಜಾರಿಕೊಳ್ಳದಿದ್ದರೆ ಈ ವೃತ್ತವು ಉರುಳುತ್ತಿದ್ದಂತೆ P ಬಿಂದುವಿನ ಚಲನೆಯನ್ನು ಟ್ರ್ಯಾಕ್ ಮಾಡಿದ ಯಾವುದೇ ವಕ್ರರೇಖೆಯನ್ನು ನಾವು ಸೈಕ್ಲಾಯ್ಡ್ ಎಂದು ಕರೆಯುತ್ತೇವೆ ಉದಾಹರಣೆಗೆ ಈ P ಬಿಂದುವು ಮುಂದಿನ ಕ್ಷಣದಲ್ಲಿ ಅಲ್ಲಿ ತಲುಪುತ್ತದೆ ಮತ್ತು ಈ ಸಂಪೂರ್ಣ ವೃತ್ತವು ಉರುಳುತ್ತದೆ ನಾವು ಆ ಸಮಯದಲ್ಲಿ P ಬಿಂದುವಿನ ಮೇಲೆ ಪೆನ್ಸಿಲ್ ಅಥವಾ ಪೆನ್ ನಿಂದ ಟ್ರ್ಯಾಕ್ ಮಾಡುತ್ತಿದ್ದರೆ ಅದನ್ನು ನಾವು ಸೈಕ್ಲಾಯ್ಡ್ ಎಂದು ಕರೆಯುತ್ತೇವೆ ಗಣಿತದ ಪರಿಭಾಷೆಯ X ನಿರ್ದೇಶಾಂಕ ಮತ್ತು Y ನಿರ್ದೇಶಾಂಕಗಳನ್ನು ಪ್ಯಾರಾಮೀಟ್ರಿಕ್ ರೂಪದಲ್ಲಿ ಹೀಗೆ ಬರೆಯುತ್ತೇವೆ X ಎಂಬುವುದು a x ಗೆ ಸಮನಾಗಿರುತ್ತದೆ ಇಲ್ಲಿ t ಎಂಬುವುದು ಸಮಯ ಅಥವಾ ಪ್ಯಾರಾಮೀಟ್ರಿಕ್ ವ್ಯತ್ಯಾಸವಾಗಿದೆ ಅಂತೆಯೇ Y ಎಂಬುವುದು a x ಗೆ ಸಮನಾಗಿರುತ್ತದೆ ಆದ್ದರಿಂದ ಈ X ನಿರ್ದೇಶಾಂಕ Y ನಿರ್ದೇಶಾಂಕ ಏನು ಈ ಪ್ಯಾರಾಮೀಟ್ರಿಕ್ ಸಮೀಕರಣಗಳಿಂದ ನಾವು ಇವುಗಳನ್ನು ಪಡೆಯಲಿದ್ದೇವೆ ಅದನ್ನೇ ನಾವು ಸೈಕ್ಲಾಯ್ಡ್ ಎಂದು ಕರೆಯುತ್ತೇವೆ ಈಗ ಸ್ಪೈರಲ್ ಗಳ ಬಗ್ಗೆ ನೋಡೋಣ ಅವು ಇಲ್ಲಿ ಮದ್ಯದಲ್ಲಿ ಪ್ರಾರಂಭವಾಗುತ್ತದೆ ಆರ್ಕಿಮಿಡಿಯನ್ ಸ್ಪೈರಲ್ ಗಳು ಒಂದು ರೀತಿಯಲ್ಲಿ ಸಾಕಷ್ಟು ಜನಪ್ರಿಯವಾಗಿವೆ ಕೋನವು ಹೆಚ್ಚಾಗಲು ಪ್ರಾರಂಭವಾದಂತೆ ಅದರ ತ್ರಿಜ್ಯವೂ ಹೆಚ್ಚಾಗುತ್ತದೆ ಆದ್ದರಿಂದ ನಾವು 0° ಯಿಂದ ಆರಂಭಿಸಿ 10 20 30 ಮತ್ತು 360° ಗೆ ಹೆಚ್ಚಿಸಿದಂತೆ ಕ್ರಮೇಣ ತ್ರಿಜ್ಯವೂ ಹೆಚ್ಚಾಗುತ್ತದೆ ನಾವು ಈ ವಕ್ರರೇಖೆಯನ್ನು ಹೇಗೆ ಚಲಿಸಲಿದ್ದೇವೆ ಎಂಬುವುದರ ಆಧಾರದ ಮೇಲೆ ತ್ರಿಜ್ಯವು ಕಡಿಮೆ ಅಥವಾ ಜಾಸ್ತಿಯಾಗಬಹುದು ನಾವು ಹೊರಗೆ ಚಲಿಸಿದಂತೆ ತ್ರಿಜ್ಯವು ಹೆಚ್ಚುತ್ತಾ ಹೋಗುತ್ತದೆ ಮತ್ತು ಒಳಗೆ ಹೋದಂತೆ ತ್ರಿಜ್ಯವು ಕಡಿಮೆಯಾಗುತ್ತದೆ ಈ ರೀತಿಯ ಆಕಾರಗಳನ್ನು ಸ್ಪೈರಲ್ ಎಂದು ಕರೆಯಲಾಗುತ್ತದೆ ಸ್ಪೈರಲ್ ನ ಪ್ಯಾರಾಮೀಟ್ರಿಕ್ ರೂಪವು r aಥೀಟಾ ಗೆ ಸಮಾನವಾಗಿರುತ್ತದೆ ಥೀಟಾ ಹೆಚ್ಚಾದಂತೆ r ಕೂಡಾ ಹೆಚ್ಚಾಗುತ್ತದೆ a ನ ಧನಾತ್ಮಕ ನಿರ್ದಿಷ್ಟ ಮೌಲ್ಯಕ್ಕೆ ಮತ್ತು a ನ ಋಣಾತ್ಮಕ ನಿರ್ದಿಷ್ಟ ಮೌಲ್ಯಕ್ಕೆ ಥೀಟಾ ಹೆಚ್ಚಾದಂತೆ r ಕಡಿಮೆಯಾಗುತ್ತದೆ ವಿಶೇಷ ವಕ್ರರೇಖೆಗಳಲ್ಲಿ ಇನ್ನೊಂದು ರೂಪವನ್ನು ಇನ್ವೊಲ್ಯೂಟ್ ಎಂದು ಕರೆಯಲಾಗುತ್ತದೆ ನಾವು ಸಿಲಿಂಡರ್ ನ ಸುತ್ತಲೂ ಥ್ರೆಡ್ ಅಥವಾ ಹಗ್ಗವನ್ನು ಸುತ್ತುತ್ತಿದ್ದರೆ ನಾವು 'l' ಎಂಬ ಸ್ಥಿರವಾಗಿರುವ ಉದ್ದದ ಹಗ್ಗವನ್ನು ತೆಗೆದುಕೊಂಡು ಅದನ್ನು ಸಿಲಿಂಡರ್ನ ಒಂದು ಬದಿಯಲ್ಲಿ ಕಟ್ಟಿಕೊಳ್ಳೋಣ ಈಗ ಸಿಲಿಂಡರ್ ಅನ್ನು ತಿರುಗಿಸಿ ಆಗ ಹಗ್ಗದ ಉದ್ದವು ನಿರಂತರವಾಗಿ ವೃತ್ತ ಅಥವಾ ಸಿಲಿಂಡರ್ ಅನ್ನು ಹೊಂದಿಕೊಳ್ಳಲು ಪ್ರಯತ್ನಿಸುತ್ತದೆ ಮತ್ತು ಅದರ ಅಪ್ಪರೆಂಟ್ ಉದ್ದವು ನಿರಂತರವಾಗಿ ಕಡಿಮೆಯಾಗುವುದನ್ನು ನಾವು ನೋಡಲಿದ್ದೇವೆ ಈ ಹಗ್ಗದ ತುದಿಗಳಲ್ಲಿನ ವಕ್ರರೇಖೆಯಂತಹ ಟ್ರ್ಯಾಕ್ ಅನ್ನು ಇನ್ವೊಲ್ಯೂಟ್ ಎಂದು ಕರೆಯಲಾಗುತ್ತದೆ ಉದಾಹರಣೆಗೆ ಇದು ಸಿಲಿಂಡರ್ ಆಗಿದೆ ಇದು ಎರಡು ಆಯಾಮದಲ್ಲಿನ ಸಿಲಿಂಡರ್ ನ ವೃತ್ತ ಎಂದು ಪರಿಗಣಿಸೋಣ ಮತ್ತು ಇದು ಹಗ್ಗವಾಗಿದ್ದು ನಾವು ಅದನ್ನು ಅಲ್ಲಿ ಕಟ್ಟಿರಬಹುದು ಎನ್ನೋಣ ಈಗ ಈ ಸಿಲಿಂಡರ್ ಅನ್ನು ತಿರುಗಿಸಿ P ಬಿಂದು ಬಹುಶಃ ಈ ಹಗ್ಗವನ್ನು ಸುತ್ತುವಂತೆ ಮಾಡುತ್ತದೆ ಆದ್ದರಿಂದ ಆ ಬಿಂದು P ಯು ಒಂದು ವಿಶೇಷ ಹಾದಿಯಲ್ಲಿ ಚಲಿಸುತ್ತದೆ ಕ್ರಮೇಣ ಹಗ್ಗದ ಬಿಂದುವಿನಿಂದ ಸಿಲಿಂಡರ್ನ ಆ ತುದಿಗೆ ನಾವು ನೋಡಲಿರುವ ಅಪ್ಪರೆಂಟ್ ಅಂತರವು ಕಡಿಮೆಯಾಗುತ್ತದೆ ಮತ್ತು ಅದು ಇನ್ವೊಲ್ಯೂಟ್ ಎಂದು ಕರೆಯಲ್ಪಡುವ ವಕ್ರರೇಖೆಯನ್ನು ಅನುಸರಿಸುತ್ತದೆ ಈಗ ಹೆಲಿಕ್ಸ್ ಅನ್ನು ನೋಡೋಣ ಉದಾಹರಣೆಗೆ ಇಲ್ಲಿ ಒಂದು ಬಿಂದುವು ವೃತ್ತಾಕಾರದ ಸ್ವರೂಪದಲ್ಲಿ ಹೋಗುತ್ತದೆ ಆದರೆ ಇದು ಅಕ್ಷೀಯ ಚಲನೆಯನ್ನು ಸಹ ಹೊಂದಿದೆ ಇದರಿಂದ ಅದು ಮೇಲ್ಮುಖ ದಿಕ್ಕಿನಲ್ಲಿ ಏರುತ್ತದೆ ವಿಶಿಷ್ಟವಾಗಿ ಕೋಕ್ ಬಾಟಲಿಗಳಲ್ಲಿನ ಸಣ್ಣ ಗಾತ್ರದ ಗಾಳಿಯ ಗುಳ್ಳೆಗಳು ಅಥವಾ ನೀರಿನ ಬೀಕರ್ಗಳಲ್ಲಿ ಅವು ಏರುತ್ತಿರುವಾಗ ಅವು ಈ ರೀತಿಯ ಸ್ಪೈರಲ್ ಗಳನ್ನು ಮಾಡುತ್ತವೆ ಆದ್ದರಿಂದ ಇದು ಅಕ್ಷೀಯ ದಿಕ್ಕಿನಲ್ಲಿ ಚಲಿಸಲು ಪ್ರಯತ್ನಿಸುತ್ತಿರುವ ವೃತ್ತವಾಗಿದೆ ಅಂತಹುದನ್ನು ಹೆಲಿಕ್ಸ್ ಎಂದು ಕರೆಯಲಾಗುತ್ತದೆ ಉದಾಹರಣೆಗೆ ನಾವು ಪೆನ್ನು ತೆರೆದರೆ ಅದರಲ್ಲಿ ಒಂದು ಸ್ಪ್ರಿಂಗ್ ಅನ್ನು ನಾವು ಕಾಣುತ್ತೇವೆ ಈ ಸ್ಪ್ರಿಂಗ್ ಗಳು ಯಾವಾಗಲೂ ಸ್ಥಿರ ತ್ರಿಜ್ಯವನ್ನು ಹೊಂದಿರುತ್ತವೆ ಮತ್ತು ಅವು ಅಕ್ಷೀಯ ದಿಕ್ಕಿನಲ್ಲಿ ನಿರಂತರವಾಗಿ ಹೆಚ್ಚುತ್ತವೆ ಅವು ಅಕ್ಷೀಯ ದಿಕ್ಕಿನಲ್ಲಿ ಚಲಿಸುತ್ತವೆ ಇಂಥವುಗಳನ್ನು ನಾವು ಹೆಲಿಕ್ಸ್ ಎಂದು ಕರೆಯುತ್ತೇವೆ ಸ್ಪೈರಲ್ ಗಳಲ್ಲಿ ತ್ರಿಜ್ಯವು ನಿರಂತರವಾಗಿ ಹೆಚ್ಚುತ್ತಿದೆ ಅಥವಾ ಕಡಿಮೆಯಾಗುತ್ತಿದೆ ಹೆಲಿಕ್ಸ್ನಲ್ಲಿ ಈ ತ್ರಿಜ್ಯವು ಬಹುತೇಕ ಸ್ಥಿರವಾಗಿರುತ್ತದೆ ಆದರೆ ಅಕ್ಷೀಯ ದಿಕ್ಕುಗಳಲ್ಲಿ Z ಅಕ್ಷವು ಹೆಚ್ಚಾಗುತ್ತದೆ ಮುಂದಿನ ತರಗತಿಯಲ್ಲಿ ಸೈಕ್ಲಾಯ್ಡ್ಗಳು ಸ್ಪೈರಲ್ ಗಳು ಇನ್ವೊಲ್ಯೂಟ್ ಗಳು ಹೆಲಿಕ್ಸ್ ನಂತಹ ವಿಶೇಷ ವಕ್ರಾಕೃತಿಗಳನ್ನು ಹೇಗೆ ನಿರ್ಮಿಸುವುದು ಎಂಬುವುದರ ಕುರಿತು ನಾವು ಕಲಿಯುತ್ತೇವೆ ಮುಂದಿನ ತರಗತಿಯಲ್ಲಿ ನಿಮ್ಮನ್ನು ಭೇಟಿಯಾಗುತ್ತೇನೆ